ನಮಸ್ಕಾರ ಕಳೆದ ಉಪನ್ಯಾಸದಲ್ಲಿ ನಾವು ಮೂರು ಹಂತದ ಸಮತೋಲಿತ ವ್ಯವಸ್ಥೆಗೆ ವಿದ್ಯುತ್ ಮಾಪನದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಇಂದು ನಾವು ಅಸಮತೋಲಿತ ಮೂರು ಹಂತದ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆಯೊಂದಿಗೆ ನಮ್ಮ ಚರ್ಚೆಯನ್ನು ಪ್ರಾರಂಭಿಸುತ್ತೇವೆ ಮತ್ತು ನಂತರ ಅಸಮತೋಲಿತ ಮೂರು ಹಂತದ ವ್ಯವಸ್ಥೆಯ ಸಂದರ್ಭದಲ್ಲಿ ಶಕ್ತಿಯನ್ನು ಹೇಗೆ ಅಳೆಯಬೇಕು ಎಂಬುದರ ಬಗ್ಗೆಯೂ ಚರ್ಚಿಸುತ್ತೇವೆ ಇಂದಿನ ಉಪನ್ಯಾಸದ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ಮೊದಲು ಅಸಮತೋಲಿತ ವ್ಯವಸ್ಥೆ ಏನು ಎಂದು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ಅಸಮತೋಲಿತ ವ್ಯವಸ್ಥೆಯು ಎರಡು ಸಂಭವನೀಯ ಸಂದರ್ಭಗಳಿಂದ ಉಂಟಾಗುತ್ತದೆ ಮೂಲ ವೋಲ್ಟೇಜ್ ಪರಿಮಾಣದಲ್ಲಿ ಸಮನಾಗಿರುವುದಿಲ್ಲ ಮತ್ತು ಅಸಮಾನವಾಗಿರುವ ಕೋನದಿಂದ ಹಂತದಲ್ಲಿ ಭಿನ್ನವಾಗಿರುತ್ತದೆ ಇದರರ್ಥ ಸಮತೋಲಿತ ವ್ಯವಸ್ಥೆಗೆ ನಾವು ಸಾಮಾನ್ಯವಾಗಿ ತಿಳಿದಿರುವ ಹಂತಗಳು ಪರಸ್ಪರ ಸಂಬಂಧಿಸಿದಂತೆ ಸಮಾನವಾಗಿ ದೂರದಲ್ಲಿರುತ್ತವೆ ಅದು ಪರಸ್ಪರ 120 ಡಿಗ್ರಿ ಅಂತರದಲ್ಲಿದೆ ಆದರೆ ಅಸಮತೋಲಿತ ವ್ಯವಸ್ಥೆಯ ಸಂದರ್ಭದಲ್ಲಿ ಹಂತಗಳು ನಿಖರವಾಗಿ 120 ಡಿಗ್ರಿ ಅಂತರದಲ್ಲಿರುವುದಿಲ್ಲ ಕೆಲವು ಹಂತದ ವ್ಯತ್ಯಾಸವಿದೆ ಅಂತಹ ಸಂದರ್ಭದಲ್ಲಿ ವ್ಯವಸ್ಥೆಯು ಅಸಮತೋಲಿತವಾಗಿದೆ ಎಂದು ನಾವು ಹೇಳುತ್ತೇವೆ ಎರಡನೆಯ ಪ್ರಕರಣವು ಅಸಮತೋಲಿತ ಹೊರೆಯ ಸಂದರ್ಭದಲ್ಲಿ ಲೋಡ್ ಪ್ರತಿರೋಧಗಳು ಅಸಮಾನವಾಗಿರುತ್ತದೆ ಮೂರು ಹಂತದ ವ್ಯವಸ್ಥೆಯು ಅಸಮತೋಲಿತವಾಗಿದೆ ಎಂದು ನಾವು ಹೇಳುವ ಎರಡು ಸಂಭವನೀಯ ಪರಿಸ್ಥಿತಿಗಳು ಇವು ಆದ್ದರಿಂದ ಅಸಮತೋಲಿತ ವ್ಯವಸ್ಥೆಯು ಅಸಮತೋಲಿತ ವೋಲ್ಟೇಜ್ ಮೂಲಗಳು ಅಥವಾ ಅಸಮತೋಲಿತ ಹೊರೆಯಿಂದಾಗಿ ಎಂದು ನಾವು ಹೇಳಬಹುದು ಈಗ ಈ ಉಪನ್ಯಾಸದಲ್ಲಿ ಅಸಮತೋಲಿತ ವ್ಯವಸ್ಥೆಗೆ ಸಂಬಂಧಿಸಿದ ವಿಶ್ಲೇಷಣೆಯನ್ನು ಸರಳೀಕರಿಸಲು ನಾವು ಮೂಲವು ಸಮತೋಲಿತವಾಗಿದೆ ಎಂದು ಭಾವಿಸುತ್ತೇವೆ ಎಂದರೆ ವೋಲ್ಟೇಜ್ಗಳು ಪ್ರಮಾಣ ಮತ್ತು ಕೋನವು ಸಮತೋಲಿತ ವೋಲ್ಟೇಜ್ ಮೂಲದ ಪ್ರಕಾರ ಆದರೆ ಹೊರೆ ಅಸಮತೋಲಿತವಾಗಿರುತ್ತದೆ ಇದರರ್ಥ ZA ZB ಮತ್ತು ZC ಆಗಿರುವ ಲೋಡ್ ಪ್ರತಿರೋಧಗಳು ಒಂದೇ ಆಗಿರುವುದಿಲ್ಲ ಆದ್ದರಿಂದ ಅಸಮತೋಲಿತ ಮೂರು ಹಂತದ ವ್ಯವಸ್ಥೆಗೆ ನೋಡಲ್ ವಿಶ್ಲೇಷಣೆಯ ಅವ್ಯವಸ್ಥೆಯ ನೇರ ಅನ್ವಯದಿಂದ ವಿವಿಧ ವಿದ್ಯುತ್ ನಿಯತಾಂಕಗಳನ್ನು ಲೆಕ್ಕಹಾಕಬಹುದು ಆದ್ದರಿಂದ ಈ ಸ್ಲೈಡ್ನಲ್ಲಿ ನಾವು ನೋಡಿದ ಚಿತ್ರದಲ್ಲಿ ಇದು ಅಸಮತೋಲಿತ ಮೂರು ಹಂತದ ಸ್ಟರ್ ಸ್ಟರ್ ಉದಾಹರಣೆಯಾಗಿದೆ ಅಥವಾ ಸಮತೋಲನ ಮೂಲವನ್ನು ಒಳಗೊಂಡಿರುವ Y Y ವ್ಯವಸ್ಥೆಯನ್ನು ಸಹ ನೀವು ಹೇಳಬಹುದು ಸಮತೋಲಿತ ಮೂಲವು ನಿರ್ದಿಷ್ಟ ನೋಡ್ಗಳ ಹಿಂದೆ ಇದೆ ಅದನ್ನು ನಾವು ನೋಡುತ್ತಿದ್ದೇವೆ ಆದ್ದರಿಂದ ನಾವು ಅದನ್ನು ಚಿತ್ರದಲ್ಲಿ ತೋರಿಸುತ್ತಿಲ್ಲ ಆದರೆ ಅಸಮತೋಲಿತ ಹೊರೆ ಊಹಿಸಿಕೊಂಡು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವುದು ನಮ್ಮ ಉದ್ದೇಶವಾಗಿದೆ ನಾವು ಚಿತ್ರದಲ್ಲಿ ಅಸಮತೋಲಿತ ಲೋಡ್ ಅನ್ನು ಮಾತ್ರ ತೋರಿಸುತ್ತಿದ್ದೇವೆ ಆದ್ದರಿಂದ ನಾವು ಹಿಂದಿನ ಚಿತ್ರದಲ್ಲಿ ನೋಡಿದಂತೆ ಅಸಮತೋಲಿತ ಲೋಡ್ ಅನ್ನು ಮಾತ್ರ ನೋಡುತ್ತೇವೆ ಇಲ್ಲಿ ಅಸಮತೋಲಿತ ಲೋಡ್ ಸಂದರ್ಭದಲ್ಲಿ 𝐙𝐴 ಮತ್ತು 𝐙𝐶 ಗಳು ಸಮಾನವಾಗಿರದ ಹಂತದ ಪ್ರತಿರೋಧಗಳು ಈಗ ನಾವು ಲೈನ್ ಕರೆಂಟ್ ಅನ್ನು ಲೆಕ್ಕ ಹಾಕಿದಾಗ ಓಮ್ನ ಕಾನೂನಿನ ಸಹಾಯದಿಂದ ನಾವು ಲೈನ್ ಕರೆಂಟ್ ಅನ್ನು ಲೆಕ್ಕ ಹಾಕುತ್ತೇವೆ ಆದ್ದರಿಂದ IaVANZB IbVBNZB ICVCNZC ಈಗ ಈ ಅಸಮತೋಲಿತ ರೇಖೆಯ ವಿದ್ಯುತ್ ತಟಸ್ಥ ತಂತಿಯಲ್ಲಿ ವಿದ್ಯುತ್ ಉತ್ಪಾದಿಸುತ್ತದೆ ಏಕೆಂದರೆ ಒಟ್ಟು ಸಾಲಿನ ವಿದ್ಯುತ್ ಮೊತ್ತ ಅಂದರೆ 𝐈𝑎 𝐈𝑏 0 0 ಆಗುವುದಿಲ್ಲ ಅದು ಸಮತೋಲನ ವ್ಯವಸ್ಥೆಯ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಆದ್ದರಿಂದ ನಾವು ಕೆಸಿಎಲ್ ಅನ್ನು ನೋಡ್ n ನಲ್ಲಿ ಅನ್ವಯಿಸಿದರೆ ನಾವು ತಟಸ್ಥ ವಿದ್ಯುತ್ ಮೌಲ್ಯವನ್ನು ಪಡೆಯುತ್ತೇವೆ 𝐈𝑛 −𝐈𝑎 𝐈𝑏 𝐈𝑐 ಈಗ ನಾವು ಮೂರು ತಂತಿಯ ವ್ಯವಸ್ಥೆಯನ್ನು ನೋಡಿದರೆ ಇದರರ್ಥ ತಟಸ್ಥ ರೇಖೆಯು ಇಲ್ಲದಿದ್ದರೆ ನಾವು ಜಾಲರಿ ವಿಶ್ಲೇಷಣೆಯನ್ನು ಬಳಸಿಕೊಂಡು ವಿದ್ಯುತ್ 𝐈𝑏 ಸಾಲಿನ ವಿದ್ಯುತ್ ಇನ್ನೂ ಕಾಣಬಹುದು ಆದರೆ ಆ ಸಂದರ್ಭಗಳಲ್ಲಿ ನೋಡ್ n ನಲ್ಲಿ ತಟಸ್ಥ ರೇಖೆಯು ಇಲ್ಲದಿದ್ದಾಗ ಕೆಸಿಎಲ್ ಇನ್ನೂ ಹಿಡಿದಿರುತ್ತದೆ ಈಗ ಇದನ್ನು ನಾವು ಅಸಮತೋಲಿತ ಡೆಲ್ಟಾ ವೈ ವೈ ಡೆಲ್ಟಾ ಅಥವಾ ಡೆಲ್ಟಾ ಡೆಲ್ಟಾ ಮೂರು ಹಂತದ ಮೂರು ತಂತಿ ವ್ಯವಸ್ಥೆಗಳಿಗೆ ಮಾಡಬಹುದಾದ ಸ್ಟಾರ್ ಸ್ಟಾರ್ ಅಥವಾ Y Y ಸಂಪರ್ಕಿತ ವ್ಯವಸ್ಥೆಯ ಸಹಾಯದಿಂದ ವಿಶ್ಲೇಷಿಸಿದ್ದೇವೆ ಆದ್ದರಿಂದ ನಾವು ಮೊದಲೇ ಹೇಳಿದಂತೆ ದೀರ್ಘ ದೂರ ವಿದ್ಯುತ್ ಪ್ರಸರಣ ವಾಹಕಗಳನ್ನು ಮೂರು ಗುಣಾಕಾರಗಳಲ್ಲಿ ಅಂದರೆ ನಾವು ಮೂರು ಹಂತದ ಮೂರು ತಂತಿ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಅಂತಹ ಸಂದರ್ಭದಲ್ಲಿ ಭೂಮಿಯು ತಟಸ್ಥ ವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾವು ತಟಸ್ಥ ಕಂಡಕ್ಟರ್ ಅನ್ನು ದೀರ್ಘ ಪ್ರಸರಣ ರೇಖೆಯ ಉದ್ದಕ್ಕೂ ಇಡುವುದಿಲ್ಲ ನಾವು ಭೂಮಿಯನ್ನು ತಟಸ್ಥ ವಾಹಕವಾಗಿ ಬಳಸುತ್ತೇವೆ ಈಗ ಅಸಮತೋಲಿತ ಮೂರು ಹಂತದ ವ್ಯವಸ್ಥೆಯಲ್ಲಿ ಶಕ್ತಿಯನ್ನು ಲೆಕ್ಕಾಚಾರ ಮಾಡಲು ನಮಗೆ ಏನು ಬೇಕು ನಾವು ಮೊದಲೇ ನೋಡಿದ ಸಮೀಕರಣವನ್ನು ಬಳಸಿಕೊಂಡು ಪ್ರತಿ ಹಂತದಲ್ಲೂ ಶಕ್ತಿಯನ್ನು ಕಂಡುಹಿಡಿಯಬೇಕು ಎಂದು ನಾವು ಬಯಸುತ್ತೇವೆ ಆದ್ದರಿಂದ ಹಂತದಲ್ಲಿ ನಿಜವಾದ ಶಕ್ತಿಯಂತೆ ನಾವು ಹೀಗೆ ಬರೆಯಬಹುದು PpVpIpcos QpVpIpsin SpVpIp SpPpjQpVpIp ಒಟ್ಟು ಶಕ್ತಿಯು ಒಂದು ಹಂತದಲ್ಲಿ ಕೇವಲ ಮೂರು ಪಟ್ಟು ಶಕ್ತಿಯಲ್ಲ ಆದರೆ ಮೂರು ಹಂತಗಳಲ್ಲಿನ ಅಧಿಕಾರಗಳ ಮೊತ್ತವಾಗಿದೆ 𝑃 𝑃𝑎 𝑃𝑏 𝑃𝑐 ಈಗ ನಾವು ಈ ಶಕ್ತಿಯನ್ನು ಹೇಗೆ ಅಳೆಯುತ್ತೇವೆ ಎಂದು ನೋಡೋಣ ಏಕೆಂದರೆ ಅಸಮತೋಲಿತ ಸ್ಥಿತಿಯಲ್ಲಿ ಪ್ರತಿ ಹಂತದ ವೈಯಕ್ತಿಕ ಶಕ್ತಿಗಳ ಮೊತ್ತವಾಗಿ ನಾವು ಶಕ್ತಿಯ ಮೌಲ್ಯವನ್ನು ಪಡೆಯುತ್ತೇವೆ ಈ ಶಕ್ತಿಯನ್ನು ಹೇಗೆ ಲೆಕ್ಕ ಹಾಕುತ್ತದೆ ಅಥವಾ ಹೇಗೆ ಅಳೆಯುತ್ತದೆ ಮೂರು ಹಂತದ ವಿದ್ಯುತ್ ಮಾಪನಕ್ಕಾಗಿ ವಿಭಿನ್ನ ತಂತ್ರಗಳನ್ನು ಬಳಸುತ್ತದೆ ಮೂರು ಹಂತದ ಶಕ್ತಿಯನ್ನು ಅಳೆಯಲು ನಾವು ಬಳಸುವ ತಂತ್ರಗಳನ್ನು ಚರ್ಚಿಸೋಣ ಆದ್ದರಿಂದ ನಾವು ವ್ಯಾಟ್ ಮೀಟರ್ ಅನ್ನು ಬಳಸಿದರೆ ಮೂರು ಹಂತದ ವ್ಯವಸ್ಥೆಯಲ್ಲಿ ಸರಾಸರಿ ಶಕ್ತಿಯನ್ನು ಅಳೆಯಲು ಸಿಂಗಲ್ ವ್ಯಾಟ್ ಮೀಟರ್ ಅನ್ನು ಬಳಸಬಹುದು ಏಕೆಂದರೆ ನಾವು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸಮತೋಲನಗೊಳಿಸಿದಾಗ ಪ್ರತಿ ಹಂತದ ಶಕ್ತಿಯು ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಒಂದೇ ಹಂತಕ್ಕೆ ಶಕ್ತಿಯನ್ನು ಅಳೆಯುತ್ತಿದ್ದರೆ ಒಟ್ಟು ವಿದ್ಯುತ್ 1 ವ್ಯಾಟ್ ಮೀಟರ್ ಓದುವ ಮೂರು ಪಟ್ಟು ಇರುತ್ತದೆ ಈಗ ಸಿಸ್ಟಮ್ ಅಸಮತೋಲಿತವಾಗಿದ್ದರೆ ಆ ಸಂದರ್ಭದಲ್ಲಿ ಸಿಂಗಲ್ ವ್ಯಾಟ್ ಮೀಟರ್ ವಿಧಾನವನ್ನು ಬಳಸಲಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅಸಮತೋಲಿತ ಮೂರು ಹಂತದ ವ್ಯವಸ್ಥೆಯ ಸಂದರ್ಭದಲ್ಲಿ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯಲು ನಮಗೆ ಎರಡು ಅಥವಾ ಮೂರು ಏಕ ಹಂತದ ವ್ಯಾಟ್ ಮೀಟರ್ ಅಗತ್ಯವಿದೆ ವಿದ್ಯುತ್ ಮಾಪನಕ್ಕಾಗಿ ನಾವು ಮೂರು ವ್ಯಾಟ್ ಮೀಟರ್ ವಿಧಾನವನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮೊದಲು ಪ್ರಯತ್ನಿಸೋಣ ನಾವು ಸಾಲಿನ ಪ್ರತಿಯೊಂದು ಹಂತದಲ್ಲೂ ಸಂಪರ್ಕ ಹೊಂದಿದ ವ್ಯಾಟ್ ಮೀಟರ್ಗಳನ್ನು ಬಳಸುತ್ತೇವೆ ನಾವು ಪ್ರಸ್ತುತ ಸುರುಳಿಯನ್ನು ಸರಣಿಯಲ್ಲಿ ಮತ್ತು ಸಂಭಾವ್ಯ ಸುರುಳಿಯನ್ನು ಸಮಾನಾಂತರವಾಗಿ ಸಂಪರ್ಕಿಸುತ್ತೇವೆ ಆದ್ದರಿಂದ ಸಮಾನಾಂತರ ಎಂದರೆ ಶೂನ್ಯವು ತಟಸ್ಥವಾಗಿದೆ ಅಥವಾ line ನಡುವಿನ ವ್ಯತ್ಯಾಸ ಸಂಭಾವ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಲು ನಾವು ಸಮರ್ಥವಾಗಿರುವ ಯಾವುದೇ ರೇಖೆಯನ್ನು ನೀವು ಪರಿಗಣಿಸಬಹುದು ಆದ್ದರಿಂದ ಸಂಭಾವ್ಯ ಸುರುಳಿಯಿಂದ ನೀಡಲಾಗುವ ವೋಲ್ಟೇಜ್ ಆಗಿರುತ್ತದೆ ಮತ್ತು ಒಟ್ಟು ಶಕ್ತಿಯನ್ನು ಪಡೆಯುತ್ತದೆ ಮೀಟರ್ 𝑊1 ಅಂತೆಯೇ 𝑊2 ಮತ್ತು 𝑊3 ಮೀಟರ್ಗಳು ಅವುಗಳನ್ನು B ಮತ್ತು C ಎಂದು ಪ್ರತ್ಯೇಕ ಹಂತಗಳಿಗೆ ಸಂಪರ್ಕಿಸುತ್ತದೆ ಮತ್ತು ವೋಲ್ಟೇಜ್ ಕಾಯಿಲ್ ಆಗಿರುವ ಸಂಭಾವ್ಯ ಕಾಯಿಲ್ ಅನ್ನು ಹಂತಗಳು ಮತ್ತು ಉಲ್ಲೇಖ ನೋಡ್ ನಡುವೆ ಸಂಪರ್ಕಿಸಲಾಗುತ್ತದೆ ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ನಾವು ಉಲ್ಲೇಖ ನೋಡ್ ಅನ್ನು 0 ಎಂದು ಪರಿಗಣಿಸುತ್ತಿದ್ದೇವೆ ಈಗ ವೈ ಅಥವಾ ಡೆಲ್ಟಾ ಎಂದು ಸಂಪರ್ಕಿಸಬಹುದಾದ ಮೂರು ಹಂತದ ಹೊರೆಯ ಸಂದರ್ಭದಲ್ಲಿ ನಾವು ಒಟ್ಟು ಶಕ್ತಿಯನ್ನು ಹೇಗೆ ಲೆಕ್ಕ ಹಾಕುತ್ತೇವೆ ಅಥವಾ ಅದು ಸಮತೋಲಿತ ಅಥವಾ ಅಸಮತೋಲಿತವಾಗಬಹುದು ಆದ್ದರಿಂದ ಈ ಮೂರು ವ್ಯಾಟ್ ಮೀಟರ್ಗಳಿಂದ ನಾವು ಪಡೆಯುವ ಓದುವಿಕೆಯ ಸಹಾಯದಿಂದ ಈ ಹೊರೆಯಿಂದ ಸೇವಿಸಲ್ಪಡುವ ಒಟ್ಟು ಶಕ್ತಿಯ ಮೌಲ್ಯವನ್ನು ನಾವು ಹೇಗೆ ಕಂಡುಕೊಳ್ಳುತ್ತೇವೆ ಎಂದು ನೋಡೋಣ ಈಗ ಮೂರು ಅಂಶಗಳ ವ್ಯವಸ್ಥೆಯಲ್ಲಿ ಮೂರು ವ್ಯಾಟ್ ಮೀಟರ್ ವಿಧಾನವು ವಿದ್ಯುತ್ ಮಾಪನಕ್ಕೆ ಸೂಕ್ತವಾಗಿರುತ್ತದೆ ಅಲ್ಲಿ ವಿದ್ಯುತ್ ಅಂಶವು ನಿರಂತರವಾಗಿ ಬದಲಾಗುತ್ತಿದೆ ಆದ್ದರಿಂದ ಮೂರು ವ್ಯಾಟ್ ಮೀಟರ್ ವಿಧಾನದ ಒಟ್ಟು ಸರಾಸರಿ ಶಕ್ತಿಯು ಮೂರು ವ್ಯಾಟ್ ಮೀಟರ್ ವಾಚನಗೋಷ್ಠಿಗಳ ಬೀಜಗಣಿತ ಮೊತ್ತವಾಗಿರುತ್ತದೆ 𝑃𝑇 𝑃1 𝑃2 𝑃3 ಅಲ್ಲಿ 𝑃1 𝑃2 ಮತ್ತು 𝑃3 ವಾಟ್ಮೀಟರ್ 𝑊1 𝑊2 ಮತ್ತು 𝑊3 ನ ವಾಚನಗೋಷ್ಠಿಗೆ ಅನುರೂಪವಾಗಿದೆ ಈಗ ನಾವು ಸಾಮಾನ್ಯ ಅಂಶವನ್ನು ಉಲ್ಲೇಖಿಸಿ ಓದುವಿಕೆಯನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ನಾವು ಅದನ್ನು ಅನಿಯಂತ್ರಿತವಾಗಿ ಆರಿಸಿದ್ದೇವೆ ಆದರೆ ಸಾಮಾನ್ಯವಾಗಿ ಒ ಸಂಪರ್ಕಗೊಂಡ ಸಂದರ್ಭದಲ್ಲಿ ಏನಾಗುತ್ತದೆ ಎಂಬುದು ತಟಸ್ಥ ಬಿಂದು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ಸಂಭಾವ್ಯ ಸುರುಳಿಯಲ್ಲಿ ನೀವು ನೋಡುವ ವೋಲ್ಟೇಜ್ ಹಂತದ ವೋಲ್ಟೇಜ್ ಆಗಿರುತ್ತದೆ ಈಗ ಲೋಡ್ ಡೆಲ್ಟಾ ಸಂಪರ್ಕಗೊಂಡಿದ್ದರೆ ಆ ಸಂದರ್ಭದಲ್ಲಿ ತಟಸ್ಥ ಬಿಂದು ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಉಲ್ಲೇಖ ಬಿಂದುವನ್ನು ಯಾವುದೇ ಹಂತಕ್ಕೆ ಸಂಪರ್ಕಿಸಬಹುದು ಲೋಡ್ ಡೆಲ್ಟಾ ಸಂಪರ್ಕಗೊಂಡಿದ್ದರೆ ನಾವು ಎ ಬಿ ಅಥವಾ ಸಿ ಗೆ ಸಂಪರ್ಕಿಸಬಹುದು ಉದಾಹರಣೆಗೆ ಪಾಯಿಂಟ್ ಬಿ ಹಂತ ಬಿ ಗೆ ಪಾಯಿಂಟ್ ಒ ಸಂಪರ್ಕಗೊಂಡಿದ್ದರೆ ವ್ಯಾಟ್ ಮೀಟರ್ ಡಬ್ಲ್ಯೂ 2 ನಲ್ಲಿನ ವೋಲ್ಟೇಜ್ ಕಾಯಿಲ್ 0 ಅನ್ನು ಓದುತ್ತದೆ ಆದ್ದರಿಂದ ವ್ಯಾಟ್ ಮೀಟರ್ ಡಬ್ಲ್ಯೂ 2 ನಿಂದ ನಾವು ಪಡೆಯುವ ಓದುವಿಕೆ 0 ಆಗಿರುತ್ತದೆ ಇದರರ್ಥ ಈ ಸಂದರ್ಭದಲ್ಲಿ ವ್ಯಾಟ್ ಮೀಟರ್ W 2 ಅನ್ನು ಸಂಪರ್ಕಿಸಲು ಅಗತ್ಯವಿಲ್ಲ ವಿದ್ಯುತ್ ಬಳಕೆಯ ವಿವರಗಳನ್ನು ಪಡೆಯಲು ನಾವು ಕೇವಲ 2 ವ್ಯಾಟ್ ಮೀಟರ್ ಅನ್ನು ಬಳಸಬಹುದು ಒಟ್ಟು ಶಕ್ತಿಯನ್ನು ಅಳೆಯಲು ಎರಡು ವ್ಯಾಟ್ ಮೀಟರ್ ಹೇಗೆ ಸಾಕು ಎಂದು ನಾವು ನೋಡುತ್ತೇವೆ ಈಗ ಲೋಡ್ನಿಂದ ಸೇವಿಸುವ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದಾಗ ಎರಡು ವ್ಯಾಟ್ ಮೀಟರ್ ವಿಧಾನದ ಸಂದರ್ಭದಲ್ಲಿ ನೀವು ನೋಡುವ ವ್ಯವಸ್ಥೆ ಇದು ಇಲ್ಲಿ ಮತ್ತೆ ಹೊರೆ ಮೂರು ಹಂತವಾಗಿದೆ ಅದು ಸ್ಟರ್ ಅಥವಾ ಡೆಲ್ಟಾ ಸಂಪರ್ಕ ಹೊಂದಿರಬಹುದು ಅಥವಾ ಅದನ್ನು ಸಮತೋಲಿತ ಅಥವಾ ಅಸಮತೋಲಿತವಾಗಿರಬಹುದು ಈ ಸಂದರ್ಭದಲ್ಲಿ ನೀವು ನೋಡಿದರೆ ವ್ಯಾಟ್ ಮೀಟರ್ಗಳ ಜೋಡಣೆ ಪ್ರಸ್ತುತ ಸುರುಳಿಯನ್ನು ಹಂತ a ಮತ್ತು ಹಂತ c ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಮತ್ತು ಸಂಭಾವ್ಯ ಸುರುಳಿಯನ್ನು ಎರಡು ಹಂತಗಳ ನಡುವೆ ಸಂಪರ್ಕಿಸಲಾಗಿದೆ ಆದ್ದರಿಂದ 𝑊1 ಗೆ ಸಂಭಾವ್ಯ ಸುರುಳಿಯನ್ನು a ಮತ್ತು b ನಡುವೆ ಸಂಪರ್ಕಿಸಲಾಗಿದೆ ಮತ್ತು 𝑊2 ಗೆ ಸಂಭಾವ್ಯ ಸುರುಳಿಯನ್ನು c ಮತ್ತು b ನಡುವೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಎರಡು ವ್ಯಾಟ್ ಮೀಟರ್ ವಿಧಾನವನ್ನು ಮೂರು ಹಂತದ ವಿದ್ಯುತ್ ಮಾಪನಕ್ಕಾಗಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ ನಾವು ನೋಡಿದ ಯಾವುದೇ ಎರಡು ಹಂತಗಳಿಗೆ ಈ ಚಿತ್ರದಲ್ಲಿ ನಾವು ನೋಡುವಂತೆ ಎರಡು ವ್ಯಾಟ್ ಮೀಟರ್ಗಳನ್ನು ಸರಿಯಾಗಿ ಸಂಪರ್ಕಿಸಬೇಕು ಈಗ ಗಮನಿಸಿ ಪ್ರತಿ ವ್ಯಾಟ್ ಮೀಟರ್ನ ಪ್ರಸ್ತುತ ಸುರುಳಿ ರೇಖೆಯ ವಿದ್ಯುತ್ ಅಳೆಯುತ್ತದೆ ಆದ್ದರಿಂದ ಅದು ಸಾಲಿನಲ್ಲಿ ಸಂಪರ್ಕಗೊಂಡಿರುವಾಗ ಆಯಾ ಸಂಭಾವ್ಯ ಸುರುಳಿ ಅಥವಾ ವೋಲ್ಟೇಜ್ ಕಾಯಿಲ್ ಎರಡು ರೇಖೆಗಳ ನಡುವೆ ಸಂಪರ್ಕ ಹೊಂದಿದೆ ಎಂದು ನಾವು ಹೇಳುತ್ತೇವೆ ಅಂದರೆ ನೀವು ಲೈನ್ ವೋಲ್ಟೇಜ್ ಪಡೆಯುತ್ತೀರಿ ವೋಲ್ಟೇಜ್ ಕಾಯಿಲ್ನ ಪ್ಲಸ್ ಮೈನಸ್ ಟರ್ಮಿನಲ್ ಅನುಗುಣವಾದ ಪ್ರಸ್ತುತ ಕಾಯಿಲ್ ಅನ್ನು ಸಂಪರ್ಕಿಸಿರುವ ಸಾಲಿಗೆ ಸಂಪರ್ಕಿಸಲಾಗಿದೆ ಎಂದು ಈಗ ನೀವು ಗಮನಿಸಬಹುದು ಆದ್ದರಿಂದ ನೀವು ವ್ಯಾಟ್ ಮೀಟರ್ ಸಂಪರ್ಕದ ದಿಕ್ಕನ್ನು ನೋಡಿದರೆ ಪ್ರಸ್ತುತ ಸುರುಳಿಯನ್ನು ಸಂಪರ್ಕಿಸಿರುವ ಸ್ಥಳದಿಂದ ನೀವು ಸಂಭಾವ್ಯ ಸುರುಳಿಯನ್ನು ಸಂಪರ್ಕಿಸುತ್ತೀರಿ ಈಗ ವೈಯಕ್ತಿಕ ವ್ಯಾಟ್ ಮೀಟರ್ಗಳು ಯಾವುದೇ ಹಂತದಿಂದ ತೆಗೆದುಕೊಳ್ಳಲ್ಪಟ್ಟ ಶಕ್ತಿಯನ್ನು ಇನ್ನು ಮುಂದೆ ಓದುವುದಿಲ್ಲ ಏಕೆಂದರೆ ಇವು ಸಂಭಾವ್ಯ ಸುರುಳಿಯಾದ್ಯಂತ ಬರುವ ವೋಲ್ಟೇಜ್ ಪ್ರತಿ ಹಂತದ ವೋಲ್ಟೇಜ್ ಅಲ್ಲ ಅಂತಹ ಸಂದರ್ಭದಲ್ಲಿ ಪ್ರತ್ಯೇಕ ವ್ಯಾಟ್ ಮೀಟರ್ಗಳು ಪ್ರತಿ ಹಂತಕ್ಕೆ ಅಥವಾ ಅದನ್ನು ಸಂಪರ್ಕಿಸಿರುವ ನಿರ್ದಿಷ್ಟ ಹಂತದಲ್ಲಿ ಸೇವಿಸುವ ಶಕ್ತಿಯನ್ನು ನಿಮಗೆ ನೀಡುವುದಿಲ್ಲ ಆದರೆ ಬೀಜಗಣಿತದ ಎರಡು ವ್ಯಾಟ್ ಮೀಟರ್ಗಳು ನಮಗೆ ಓದುವಿಕೆಯನ್ನು ನೀಡುತ್ತದೆ ಅದು ಒಟ್ಟು ಸರಾಸರಿ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಲೋಡ್ ಮೂಲಕ ಮತ್ತು ಇದು ಲೋಡ್ ವೈ ಅಥವಾ ಡೆಲ್ಟಾ ಸಂಪರ್ಕಿತವಾಗಿದೆಯೇ ಅಥವಾ ಸಮತೋಲಿತ ಅಥವಾ ಅಸಮತೋಲಿತವಾಗಿದೆಯೆ ಎಂದು ಲೆಕ್ಕಿಸದೆ ಇರುತ್ತದೆ ಆದ್ದರಿಂದ ಒಟ್ಟು ಶಕ್ತಿಯು ಎರಡು ವ್ಯಾಟ್ ಮೀಟರ್ ವಾಚನಗೋಷ್ಠಿಗಳ ಬೀಜಗಣಿತ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಈಗ ನಾವು ಸೇವಿಸುವ ಒಟ್ಟು ಶಕ್ತಿಯನ್ನು ಎರಡು ವ್ಯಾಟ್ ಮೀಟರ್ ವಾಚನಗೋಷ್ಠಿಗಳ ಮೊತ್ತಕ್ಕೆ ಹೇಗೆ ಸಮರ್ಥಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಸರಳತೆಗಾಗಿ ನಾವು ಸಮತೋಲಿತ ಮೂರು ಹಂತದ ವ್ಯವಸ್ಥೆಗೆ ಎರಡು ವ್ಯಾಟ್ ಮೀಟರ್ ವಿಧಾನವನ್ನು ತೆಗೆದುಕೊಳ್ಳುತ್ತೇವೆ ಇದರಿಂದಾಗಿ ವೈಯಕ್ತಿಕ ವ್ಯಾಟ್ ಮೀಟರ್ ಓದುವಿಕೆಗೆ ವಿರುದ್ಧವಾಗಿ ಒಟ್ಟು ವಿದ್ಯುತ್ ಬಳಕೆಯ ಸಂಬಂಧವನ್ನು ನಾವು ಸ್ಥಿರಗೊಳಿಸಬಹುದು ಆದ್ದರಿಂದ ಒಟ್ಟು ವಿದ್ಯುತ್ ಬಳಕೆಯು ಎರಡು ವ್ಯಾಟ್ ಮೀಟರ್ ವಾಚನಗೋಷ್ಠಿಗಳ ಬೀಜಗಣಿತ ಮೊತ್ತವಲ್ಲ ಎಂದು ಸಮರ್ಥಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸರ್ಕ್ಯೂಟ್ ವ್ಯವಸ್ಥೆಯನ್ನು ಪರಿಗಣಿಸಲು ಅವಕಾಶ ಮಾಡಿಕೊಡುತ್ತದೆ ಇದರಲ್ಲಿ ನೀವು ಹಂತ a ಮತ್ತು b ನಡುವಿನ ವೋಲ್ಟೇಜ್ ವ್ಯತ್ಯಾಸ i ಹಂತ b ಮತ್ತು c ನಡುವಿನ i ಆಗಿರುತ್ತದೆ ಸಂಭಾವ್ಯ ಸುರುಳಿಯನ್ನು c ನಿಂದ b ಗೆ ಸಂಪರ್ಕಿಸಿರುವುದರಿಂದ ಬರೆಯಲಾಗಿದೆ ಆದ್ದರಿಂದ ನಾವು C ಅನ್ನು ಪ್ಲಸ್ ಪಾಯಿಂಟ್ ಮತ್ತು B ಅನ್ನು ಮೈನಸ್ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಸಂಭಾವ್ಯ ಸುರುಳಿಯಾದ್ಯಂತ ಸಂಭಾವ್ಯವಾಗಿರುತ್ತದೆ ಏಕೆಂದರೆ ನಾವು ವ್ಯಾಟ್ ಮೀಟರ್ ಸುರುಳಿಗಳ ಸಂಪರ್ಕಕ್ಕಾಗಿ B ಅನ್ನು ಒಂದು ಉಲ್ಲೇಖ ಬಿಂದು ಎಂದು ಪರಿಗಣಿಸುತ್ತೇವೆ ಈಗ 𝐈𝑏 ಒಂದು ಹಂತದಲ್ಲಿ B ಹಂತ ಮತ್ತು c ಹಂತದಲ್ಲಿ ಹರಿಯುವ ವಿದ್ಯುತ್ ಆದ್ದರಿಂದ ಈ 𝐈𝑎 ಸಹ ರೇಖೆಯ ವಿದ್ಯುತ್ ಈಗ ಸರಳತೆಗಾಗಿ ನಾವು ಹೊರೆ ಸಮತೋಲಿತವಾಗಿದೆ ಎಂದು ಊಹಿಸಿದ್ದೇವೆ ಆದ್ದರಿಂದ ಮೂರು ಹಂತಗಳಲ್ಲಿ ಹೊರೆಯ ಪ್ರತಿರೋಧ 𝐙𝑌 ಎಂದು ನಾವು ಹೇಳುತ್ತೇವೆ ಈಗ ಈ ನಿರ್ದಿಷ್ಟ ಅಧ್ಯಯನದ ಉದ್ದೇಶವೆಂದರೆ ಹೊರೆಯಿಂದ ಹೀರಿಕೊಳ್ಳುವ ಸರಾಸರಿ ಶಕ್ತಿಯನ್ನು ಕಂಡುಹಿಡಿಯಲು ಎರಡು ವ್ಯಾಟ್ ಮೀಟರ್ ವಿಧಾನವನ್ನು ಅನ್ವಯಿಸುತ್ತದೆ ಈಗ ನಾವು Y ಸಂಪರ್ಕಿತ ಲೋಡ್ ಅನ್ನು ಪರಿಗಣಿಸಿದ್ದೇವೆ ಮತ್ತು ಮೂಲವು b c ಅನುಕ್ರಮದಲ್ಲಿದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಅದನ್ನು ಫಾಸರ್ ಆಗಿ ಪರಿವರ್ತಿಸಿದರೆ ಅದು 𝐙𝑌 b ಆಗಿರುತ್ತದೆ ಆದ್ದರಿಂದ ಲೋಡ್ ಪ್ರತಿರೋಧವು ವೋಲ್ಟೇಜ್ ಕಾಯಿಲ್ ಅದರ ಪ್ರಸ್ತುತ ಸುರುಳಿನಿಂದ ಮುನ್ನಡೆಸಲು ಕಾರಣವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಏಕೆಂದರೆ ಇದು ಅನ್ವಯವಾಗುವ ಹೊರೆ ಆದ್ದರಿಂದ ಆ ಸಂದರ್ಭದಲ್ಲಿ ವಿದ್ಯುತ್ ಅಂಶವು ಕಾಸ್ ಥೀಟಾ ಎಂದು ನಾವು ಏನು ಹೇಳಬಹುದು ಅಲ್ಲದೆ ಬ್ಯಾಲೆನ್ಸ್ ಸ್ಟಾರ್ ಸ್ಟಾರ್ ಅಥವಾ Y Y ಸಂಪರ್ಕಿತ ನೆಟ್ವರ್ಕ್ನ ಸಂದರ್ಭದಲ್ಲಿ ನಾವು ಚರ್ಚಿಸಿದ್ದನ್ನು ನಾವು ನೆನಪಿಸಿಕೊಂಡರೆ ಲೈನ್ ವೋಲ್ಟೇಜ್ ಅನುಗುಣವಾದ ಹಂತದ ವೋಲ್ಟೇಜ್ ಅನ್ನು 30 ಡಿಗ್ರಿಗಳಷ್ಟು ಮುನ್ನಡೆಸುತ್ತದೆ ಎಂದು ನಾವು ನೋಡಿದ್ದೇವೆ ಅಂತಹ ಸಂದರ್ಭದಲ್ಲಿ ಹಂತದ ವಿದ್ಯುತ್ 𝐈𝑎 ಮತ್ತು ಸಾಲಿನ ವೋಲ್ಟೇಜ್ ನಡುವಿನ ಒಟ್ಟು ಹಂತದ ವ್ಯತ್ಯಾಸ 𝜃 30 ಎಂದು ನಾವು ಬರೆಯಬಹುದು ನಾವು ಉಲ್ಲೇಖವನ್ನು ಒಂದು ಹಂತದ ವೋಲ್ಟೇಜ್ ಆಗಿ ತೆಗೆದುಕೊಂಡಾಗ ಇದು ನಮಗೆ ಸಿಕ್ಕಿದೆ ಆದ್ದರಿಂದ ನಿಮ್ಮ ಸಾಲಿನ ವೋಲ್ಟೇಜ್ 30 ಡಿಗ್ರಿಗಳಷ್ಟು ಮುನ್ನಡೆ ಸಾಧಿಸುತ್ತದೆ ಆ ಸಂದರ್ಭದಲ್ಲಿ ವಾಟ್ ಮೀಟರ್ 𝑊1 ಸರಾಸರಿ ಶಕ್ತಿ 𝑃1 Re𝐕 𝐈∗ 𝑉 𝐼 cos𝜃 30° 𝑉 𝐼 cos𝜃 30° ಅಂತೆಯೇ ವ್ಯಾಟ್ಮೀಟರ್ 2 ಓದಿದ ಸರಾಸರಿ ಶಕ್ತಿ 𝑃2 Re𝐕 𝐈∗ 𝑉 𝐼 cos𝜃 − 30° 𝑉 𝐼 cos𝜃 − 30° ನಾವು ತ್ರಿಕೋನಮಿತಿಯ ಗುರುತುಗಳನ್ನು ಬಳಸುತ್ತೇವೆ cos𝐴 𝐵 cos 𝐴 cos 𝐵 − sin 𝐴 sin B cos𝐴 − 𝐵 cos 𝐴 cos 𝐵 sin 𝐴 sin 𝐵 ಎರಡು ವ್ಯಾಟ್ಮೀಟರ್ ವಾಚನಗೋಷ್ಠಿಗಳ ಮೊತ್ತ ಮತ್ತು ವ್ಯತ್ಯಾಸವನ್ನು ಕಂಡುಹಿಡಿಯಲು

ಹೀಗಾಗಿ ಎರಡು ವ್ಯಾಟ್ಮೀಟರ್ ವಿಧಾನವು ಒಟ್ಟು ನೈಜ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಒದಗಿಸುವುದಲ್ಲದೆ ವಿದ್ಯುತ್ ಅಂಶವನ್ನು ಲೆಕ್ಕಾಚಾರ ಮಾಡಲು ಸಹ ಇದನ್ನು ಬಳಸಬಹುದು ಮೇಲಿನ ಸಮೀಕರಣಗಳಿಂದ ಇದನ್ನು ಗಮನಿಸಬಹುದು If 𝑃2 𝑃1 ಆಗಿದ್ದರೆ ಹೊರೆ ನಿರೋಧಕವಾಗಿರುತ್ತದೆ If 𝑃2 𝑃1 ಆಗಿದ್ದರೆ ಲೋಡ್ ಅನುಗಮನವಾಗಿರುತ್ತದೆ If 𝑃2 𝑃1 ಆಗಿದ್ದರೆ ಹೊರೆ ಧಾರಣವಾಗಿರುತ್ತದೆ ಈಗ ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ಅರ್ಥಮಾಡಿಕೊಳ್ಳಲು ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಅಸಮತೋಲಿತ ನಕ್ಷತ್ರ ಸಂಪರ್ಕಿತ ಹೊರೆ 100v ಸಮತೋಲಿತ ವೋಲ್ಟೇಜ್ಗೆ ಸಂಪರ್ಕ ಹೊಂದಿದ್ದೀರಾ ಮತ್ತು ಹಂತದ ಅನುಕ್ರಮವು acb ಆಗಿದೆಯೇ ಎಂದು ನೋಡೋಣ ZA 15 ZB 10 j5 ZC 6 j8 ಇರುವ ಈ ವ್ಯವಸ್ಥೆಗೆ ನಾವು ರೇಖೆಯ ಪ್ರವಾಹಗಳನ್ನು ಮತ್ತು ತಟಸ್ಥ ಪ್ರವಾಹವನ್ನು ಲೆಕ್ಕ ಹಾಕಬೇಕಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ನಕ್ಷತ್ರ ಸಂಪರ್ಕಿತ ಲೋಡ್ ಅನ್ನು ನೀವು ನೋಡಿದರೆ ZA ZB ZC ಸಮಾನವಾಗಿರುವುದಿಲ್ಲ ಆದ್ದರಿಂದ ನಾವು ಲೈನ್ ವಿದ್ಯುತ್ ಪ್ರತ್ಯೇಕವಾಗಿ ಪರಿಹರಿಸಬೇಕಾಗಿದೆ ಏಕೆಂದರೆ ರೇಖೆಯ ವಿದ್ಯುತ್ ಸಮಾನವಾಗಿಲ್ಲ ಮತ್ತು ಈ ವ್ಯವಸ್ಥೆಯು ಅಸಮತೋಲಿತವಾಗಿದೆ ನಾವು ಲೆಕ್ಕ ಹಾಕುತ್ತೇವೆ Ia100∠0°156

87°A ತಟಸ್ಥ ರೇಖೆಯಲ್ಲಿನ ವಿದ್ಯುತ್ ಹೀಗೆ ಮೌಲ್ಯಮಾಪನ ಮಾಡಲಾಗುತ್ತದೆ 𝐈𝑛 −𝐈𝑎 𝐈𝑏 𝐈𝑐 10 4°A ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಹಿಂದಿನ ಸಮಸ್ಯೆಯಲ್ಲಿ ನಾವು ಮೂರು ವ್ಯಾಟ್ ಮೀಟರ್ ವಿಧಾನವನ್ನು ಬಳಸುತ್ತೇವೆ ಅಲ್ಲಿ ಅಸಮತೋಲಿತ Y ಸಂಪರ್ಕಿತ ಲೋಡ್ನಿಂದ ಹೀರಲ್ಪಡುವ ಒಟ್ಟು ಶಕ್ತಿಯನ್ನು ಅಳೆಯಲು ವ್ಯಾಟ್ ಮೀಟರ್ಗಳನ್ನು ಪ್ರತ್ಯೇಕ ಹಂತಗಳಿಗೆ ಸಂಪರ್ಕಿಸಲಾಗುತ್ತದೆ ನಾವು ಕಂಡುಹಿಡಿಯಬೇಕಾದದ್ದು ಏನು ನಮಗೆ ಅವಶ್ಯಕವಿದೆ ವ್ಯಾಟ್ ಮೀಟರ್ ವಾಚನಗೋಷ್ಠಿಗಳು ಮತ್ತು ಹೀರಿಕೊಳ್ಳುವ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯಲು ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ 𝐕𝐴𝑁 100∠0 ° 𝐕𝐵𝑁 100∠120 ° 𝐕𝐶𝑁 100∠ 120 ° ಆದರೆ 𝐈𝑎 6

ಆದ್ದರಿಂದ ವ್ಯಾಟ್ ಮೀಟರ್ ವಾಚನಗೋಷ್ಠಿಗಳು ನೀವು ಮೌಲ್ಯವನ್ನು ಸರಳವಾಗಿ ಕಂಡುಹಿಡಿಯಬಹುದು P1ReVANIaVANIacos 1006

87° 600W ಆದ್ದರಿಂದ ಹೀರಿಕೊಳ್ಳುವ ಒಟ್ಟು ಶಕ್ತಿಯು 𝑃𝑇 𝑃1 𝑃2 𝑃3 2067W ಪ್ರತ್ಯೇಕ ಪ್ರತಿರೋಧಕಗಳಿಂದ ಹೀರಲ್ಪಡುವ ಶಕ್ತಿಯನ್ನು ಹೀಗೆ ಕಾಣಬಹುದು 𝑃𝑇 |𝐼𝑎|2 |𝐼𝑏|2 |𝐼𝑐|2 2067W ಇದು ವಾಟ್ಮೀಟರ್ ವಾಚನಗೋಷ್ಠಿಗಳಂತೆಯೇ ಇರುತ್ತದೆ ಈಗ ನೀವು 𝑃 ಯ ಸರಿಯಾದ ಮೌಲ್ಯಕ್ಕೆ ಬಂದಿದ್ದೀರಾ ಎಂದು ಪರಿಶೀಲಿಸಲು ನೀವು ಬಯಸಿದರೆ ನಾವು ಏನು ಮಾಡಬಹುದು ನಾವು ವೈಯಕ್ತಿಕ ಪ್ರತಿರೋಧಕಗಳಿಂದ ಹೀರಿಕೊಳ್ಳುವ ಶಕ್ತಿಯನ್ನು ಸರಳವಾಗಿ ಕಾಣಬಹುದು ಏಕೆಂದರೆ ಸರ್ಕ್ಯೂಟ್ ಮೂರು ರೆಜಿಸ್ಟರ್ಗಳನ್ನು ಹೊಂದಿರುತ್ತದೆ ಮತ್ತು ನೈಜ ಶಕ್ತಿಯು ಪ್ರತಿರೋಧಕಗಳಿಂದ ಮಾತ್ರ ಹೀರಲ್ಪಡುತ್ತದೆ ಆದ್ದರಿಂದ 15 6 ಓಮ್ ಮತ್ತು 10 ಓಮ್ ನಿರೋಧಕಗಳು ಹಾಗಾದರೆ ನಾವು ಏನು ಮಾಡಬಹುದು ನಾವು ಪ್ರತಿಯೊಂದು ಹಂತಕ್ಕೂ 𝐈2𝑅 ಮೌಲ್ಯವನ್ನು ಲೆಕ್ಕ ಹಾಕಬಹುದು ಮತ್ತು ನಾವು ಒಟ್ಟುಗೂಡಿಸಿದಾಗ ಲೋಡ್ನಿಂದ ಹೀರಲ್ಪಡುವ ಒಟ್ಟು ಶಕ್ತಿಯ ಮೌಲ್ಯವು 2067 ವ್ಯಾಟ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ನಿಜವಾದ ಶಕ್ತಿಯ ಸರಿಯಾದ ಮೌಲ್ಯಕ್ಕೆ ಬಂದಿದ್ದೇವೆ ಎಂದು ಇದು ಹೇಳುತ್ತದೆ ಈಗ ಮೂರನೆಯ ವಿಧಾನವನ್ನು ಸಹ ಶೀಘ್ರವಾಗಿ ನೋಡೋಣ ಮೂರನೆಯ ಉದಾಹರಣೆಯೆಂದರೆ ಪ್ರತಿ ಹಂತದ ಸರಾಸರಿ ಶಕ್ತಿಯ ಮೌಲ್ಯವನ್ನು ಪ್ರತಿ ಹಂತದ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಮತ್ತು ವಿದ್ಯುತ್ ಅಂಶ 𝑃1 1560 W ಮತ್ತು 𝑃2 2100 ಅನ್ನು ಕಂಡುಹಿಡಿಯಲು ನಾವು ಎರಡು ವ್ಯಾಟ್ ಮೀಟರ್ ವಿಧಾನವನ್ನು ಬಳಸಬೇಕಾಗಿದೆ W ನೀಡಲಾಗುತ್ತದೆ ಮತ್ತು ಸಾಲಿನ ವೋಲ್ಟೇಜ್ಗಳು 220 ವೋಲ್ಟ್ ಆಗಿದೆ 𝑃1 ಮತ್ತು 𝑃2 ಗೆ ಒಟ್ಟು ವಿದ್ಯುತ್ ಸರಾಸರಿ ಶಕ್ತಿಯನ್ನು ನೀಡಲಾಗಿರುವುದರಿಂದ ನೀವು ಪಡೆಯುತ್ತೀರಿ PTP1P23660W ಪ್ರತಿ ಹಂತದ ಸರಾಸರಿ ಶಕ್ತಿ ನಂತರ PP13PT1220W ಒಟ್ಟು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಹೀಗೆ ಮೌಲ್ಯಮಾಪನ ಮಾಡಲಾಗುತ್ತದೆ QT3935 5VAR ಆದ್ದರಿಂದ ಪ್ರತಿ ಹಂತದ ಪ್ರತಿಕ್ರಿಯಾತ್ಮಕ ಶಕ್ತಿ QP13QT311 77VAR ವಿದ್ಯುತ್ ಕೋನ QTPT 935 33660 14 33° ಆದ್ದರಿಂದ ವಿದ್ಯುತ್ ಅಂಶವೆಂದರೆ pfcos 0 9689lagging ಧನಾತ್ಮಕ ಅಥವಾ 𝑃2 2 𝑃1 ಆಗಿರುವುದರಿಂದ ವಿದ್ಯುತ್ ಅಂಶವು ಹಿಂದುಳಿದಿದೆ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇವೆ ಇದರಲ್ಲಿ ನಾವು ಅಸಮತೋಲಿತ ಮೂರು ಹಂತದ ವ್ಯವಸ್ಥೆಯ ಬಗ್ಗೆ ಚರ್ಚಿಸಿದ್ದೇವೆ ಮುಂದಿನ ವಾರದಲ್ಲಿ ನಾವು ಸ್ಥಿತಿ ವೇರಿಯಬಲ್ ವಿಶ್ಲೇಷಣೆಗೆ ಸಂಬಂಧಿಸಿದ ನಮ್ಮ ವಿಷಯವನ್ನು ಪ್ರಾರಂಭಿಸುತ್ತೇವೆ ಧನ್ಯವಾದಗಳು